ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿನ ಈ ಉಪನ್ಯಾಸಕ್ಕೆ ಸ್ವಾಗತ ಆದ್ದರಿಂದ ಹಿಂದಿನ ಉಪನ್ಯಾಸದಲ್ಲಿ ನಾವು ಬಫರ್ ಓವರ್ರೀಡ್ ಎಂದು ಕರೆಯಲ್ಪಡುವ ದುರ್ಬಲತೆಯನ್ನು ನೋಡಿದ್ದೇವೆ ಮತ್ತು ನಾವು ಹಾರ್ಟ್ಬ್ಲೀಡ್ ಮಾಲ್ವೇರ್ ಎಂದು ಕರೆಯಲ್ಪಡುವ ನಿರ್ದಿಷ್ಟ ಮಾಲ್ವೇರ್ ಅನ್ನು ನೋಡಿದ್ದೇವೆ ಮತ್ತು ಅದನ್ನು ಮೌಲ್ಯಮಾಪನ ಮಾಡಿದ್ದೇವೆ ಮತ್ತು ಇದು ರಹಸ್ಯ ಮಾಹಿತಿಯನ್ನು ಸೋರಿಕೆ ಮಾಡಲು ಓಪನ್ ಎಸ್ಎಸ್ಎಲ್ ಕೋಡ್ನಲ್ಲಿ ದುರ್ಬಲತೆಯನ್ನು ಹೇಗೆ ಬಳಸಿಕೊಂಡಿದೆ ಎಂಬುದನ್ನು ಕಂಡುಕೊಂಡಿದ್ದೇವೆ ಕ್ಲೈಂಟ್ಗೆ ಸರ್ವರ್ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಫಾರ್ಮ್ಯಾಟ್ ಸ್ಟ್ರಿಂಗ್ ದುರ್ಬಲತೆ ಎಂದು ಕರೆಯಲ್ಪಡುವ ಮತ್ತೊಂದು ದುರ್ಬಲತೆಯನ್ನು ನೋಡುತ್ತೇವೆ ಆದ್ದರಿಂದ ನಿಮಗೆ ತಿಳಿದಿರುವಂತೆ ಫಾರ್ಮ್ಯಾಟ್ ಸ್ಟ್ರಿಂಗ್ ಅನ್ನು ಸ್ಕ್ಯಾನ್ಎಫ್ ಮತ್ತು printf ನಂತಹ ಕಾರ್ಯಗಳಿಂದ ಆಗಾಗ್ಗೆ ಬಳಸಲಾಗುತ್ತದೆ ಮತ್ತು ಇದು ನಿಜವಾಗಿಯೂ ರಕ್ಷಿಸಲು ತುಂಬಾ ಕಷ್ಟಕರವಾದ ಬಲವಾದ ದುರ್ಬಲತೆಗೆ ಹೇಗೆ ಕಾರಣವಾಗಬಹುದು ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ನಾವು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನೋಡುತ್ತೇವೆ ಮತ್ತು ಈ ಎಲ್ಲಾ ಪ್ರೋಗ್ರಾಂಗಳ ಕೋಡ್ ಅನ್ನು ಈ ಬಿಟ್ಬಕೆಟ್ ರೆಪೊಸಿಟರಿಯಿಂದ ಪಡೆಯಬಹುದು ನಾವು ಅತ್ಯಂತ ಜನಪ್ರಿಯ ಕಾರ್ಯ printf ನಲ್ಲಿ ಬಳಸಲಾದ ಫಾರ್ಮ್ಯಾಟ್ ಸ್ಟ್ರಿಂಗ್ಗಳನ್ನು ನೋಡೋಣ ಆದ್ದರಿಂದ ವಿಶಿಷ್ಟ printf ಆವಾಹನೆಯು ಈ ರೀತಿ ಕಾಣುತ್ತದೆ ಆದ್ದರಿಂದ ನೀವು ಇಲ್ಲಿ ನಿಮ್ಮ ಫಾರ್ಮ್ಯಾಟ್ ಸ್ಟ್ರಿಂಗ್ ಅನ್ನು ಹೊಂದಿರುತ್ತೀರಿ ಮತ್ತು ಈ ಫಾರ್ಮ್ಯಾಟ್ ಸ್ಟ್ರಿಂಗ್ನಲ್ಲಿ ನೀವು ವಿವಿಧ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಗಳನ್ನು ಹೊಂದಿರುತ್ತೀರಿ ಉದಾಹರಣೆಗೆ ಇಲ್ಲಿ ನಿರ್ದಿಷ್ಟಪಡಿಸಿರುವುದು d ಆದ್ದರಿಂದ ಈಗ ಏನಾಗುತ್ತದೆ ಎಂದರೆ printf ಅನ್ನು ಕಾರ್ಯಗತಗೊಳಿಸಿದಾಗ ಅದು ಈ d ಗಾಗಿ ಕಾಣುತ್ತದೆ ಮತ್ತು ಈ ಸ್ವರೂಪದ ನಿರ್ದಿಷ್ಟಪಡಿಸುವಿಕೆಗೆ ಅನುಗುಣವಾಗಿ ಅದು ಈ ಸಂದರ್ಭದಲ್ಲಿ 1911 ರಲ್ಲಿ ಅನುಗುಣವಾದ ಆರ್ಗ್ಯುಮೆಂಟ್ ಅನ್ನು ಮುದ್ರಿಸುತ್ತದೆ ಆದ್ದರಿಂದ ನಮಗೆ ಚೆನ್ನಾಗಿ ತಿಳಿದಿರುವಂತೆ ಹಲವಾರು ವಿಭಿನ್ನ ಪ್ರಕಾರಗಳಿವೆ ಪೂರ್ಣಾಂಕಗಳು ಹೆಕ್ಸಾಡೆಸಿಮಲ್ ಸ್ಟ್ರಿಂಗ್ಗಳು ಫ್ಲೋಟ್ಗಳು ಮತ್ತು ಮುಂತಾದ ವಿವಿಧ ರೀತಿಯ ಸ್ವರೂಪಗಳನ್ನು ಮುದ್ರಿಸಲು ನಿಮಗೆ ಅನುಮತಿಸುವ ಸ್ವರೂಪಗಳ ನಿರ್ದಿಷ್ಟಪಡಿಸುವಿಕೆಗಳು ಆದ್ದರಿಂದ ಕೆಲವು ಉದಾಹರಣೆಗಳನ್ನು ಇಲ್ಲಿ ತೋರಿಸಲಾಗಿದೆ ಈಗ ಈ ವಿವಿಧ ಫಾರ್ಮ್ಯಾಟ್ಗಳ ಸ್ಪೆಸಿಫೈಯರ್ಗಳ ನಡುವಿನ ಒಂದು ವಿಶಿಷ್ಟ ಲಕ್ಷಣವೆಂದರೆ ಈ ಕೆಲವು ಸ್ಪೆಸಿಫೈಯರ್ಗಳು ರವಾನಿಸಲಾದ ಮೌಲ್ಯವನ್ನು ಮುದ್ರಿಸುತ್ತದೆ ಉದಾಹರಣೆಗೆ ನೀವು d ಅನ್ನು ಹೊಂದಿರುವಾಗ ಅದು ಮೂಲಭೂತವಾಗಿ ಆರ್ಗ್ಯುಮೆಂಟ್ನಲ್ಲಿನ ಮೌಲ್ಯವನ್ನು ಮುದ್ರಿಸುತ್ತದೆ ಎಂದು ಅರ್ಥೈಸುತ್ತದೆ ಮತ್ತೊಂದೆಡೆ ನಾವು ಆರ್ಗ್ಯುಮೆಂಟ್ ಅನ್ನು ವಿಳಾಸವಾಗಿ ಪರಿಗಣಿಸುವ s ಅಥವಾ n ನಂತಹ ಇತರ ಸ್ಪೆಸಿಫೈಯರ್ಗಳನ್ನು ಹೊಂದಿದ್ದೇವೆ ವಿವಿಧ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಗಳ ನಡುವೆ ಒಂದು ವಿಶಿಷ್ಟ ಲಕ್ಷಣವಿದೆ ಉದಾಹರಣೆಗೆ t u ಮತ್ತು x ಪಾಸ್ ಮಾಡಿದ ಆರ್ಗ್ಯುಮೆಂಟ್ಗಳನ್ನು ಮೌಲ್ಯವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಉದಾಹರಣೆಗೆ ನೀವು t ಅನ್ನು ನಿರ್ದಿಷ್ಟಪಡಿಸಿದಾಗ ಅದು ನೇರವಾಗಿ ಮುದ್ರಿಸಲ್ಪಡುವ ಆರ್ಗ್ಯುಮೆಂಟ್ ಆಗಿದೆ ಮತ್ತೊಂದೆಡೆ ನಾವು ಪ್ಯಾರಾಮೀಟರ್ ಅನ್ನು ಹೊಂದಿದ್ದೇವೆ s ಮತ್ತು m ವಾದಗಳನ್ನು ಮೆಮೊರಿ ವಿಳಾಸಗಳಾಗಿ ಪರಿಗಣಿಸಲಾಗುತ್ತದೆ ಉದಾಹರಣೆಗೆ s ನಲ್ಲಿ ನೀವು ಮೆಮೊರಿ ವಿಳಾಸವನ್ನು ಪಾಯಿಂಟರ್ನ ಆರ್ಗ್ಯುಮೆಂಟ್ನಂತೆ ನಿರ್ದಿಷ್ಟಪಡಿಸುತ್ತೀರಿ ಮತ್ತು printf ನಿರ್ದಿಷ್ಟ ಪಾಯಿಂಟರ್ನಿಂದ ಸೂಚಿಸಲಾದ ನಿರ್ದಿಷ್ಟ ಮೆಮೊರಿಗೆ ಹೋಗುತ್ತದೆ ಮತ್ತು ಆ ಮೆಮೊರಿ ವಿಳಾಸದಿಂದ ಸ್ಟ್ರಿಂಗ್ ಅನ್ನು ಮುದ್ರಿಸುತ್ತದೆ ಈಗ printf ಬಗ್ಗೆ ಒಂದು ವಿಶಿಷ್ಟ ಲಕ್ಷಣವೆಂದರೆ ಅದು ವೇರಿಯಬಲ್ ಸಂಖ್ಯೆಯ ಆರ್ಗ್ಯುಮೆಂಟ್ಗಳನ್ನು ಹೊಂದಿರಬಹುದು ಉದಾಹರಣೆಗೆ ಈ ನಿರ್ದಿಷ್ಟ printf ಆಹ್ವಾನದಲ್ಲಿ ನಾವು 2 ಆರ್ಗ್ಯುಮೆಂಟ್ಗಳನ್ನು ಫಾರ್ಮ್ಯಾಟ್ ಸ್ಟ್ರಿಂಗ್ಗಾಗಿ ಮತ್ತು ಇನ್ನೊಂದು ಆರ್ಗ್ಯುಮೆಂಟ್ಗಾಗಿ ಹೊಂದಿದ್ದೇವೆ ಇದೇ ರೀತಿಯಾಗಿ ನಾವು 10 ಅಥವಾ 20 ವಿಭಿನ್ನ ವಾದಗಳೊಂದಿಗೆ ಅದೇ printf ಅನ್ನು ಆಹ್ವಾನಿಸಬಹುದು ಆದ್ದರಿಂದ ಸಿ ಇದನ್ನು ನಿರ್ವಹಿಸುವ ವಿಧಾನವೆಂದರೆ ವೇರಿಯಬಲ್ ಆರ್ಗ್ಯುಮೆಂಟ್ಸ್ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ಬಳಸುವುದು ಆದ್ದರಿಂದ printf ಗಾಗಿ ಮೂಲಮಾದರಿಯು ಈ ರೀತಿ ಕಾಣುತ್ತದೆ ಇಲ್ಲಿ printf ಫಂಕ್ಷನ್ ಆಗಿದೆ 1 ನೇ ಪ್ಯಾರಾಮೀಟರ್ 3 ಡಾಟ್ಗಳ ನಂತರ ಫಾರ್ಮ್ಯಾಟ್ ಸ್ಟ್ರಿಂಗ್ ಆಗಿದೆ ಆದ್ದರಿಂದ ಈ 3 ಡಾಟ್ಗಳು ಕಂಪೈಲರ್ಗೆ ಇದು ವೇರಿಯಬಲ್ ಆರ್ಗ್ಯುಮೆಂಟ್ಗಳು ಎಂದು ಸೂಚಿಸುತ್ತದೆ ಆದ್ದರಿಂದ printf ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಾವು ಸ್ವಲ್ಪ ಆಳವಾಗಿ ಅಗೆಯೋಣ ಆದ್ದರಿಂದ ನಾವು ಈ ಸಣ್ಣ ಪ್ರೋಗ್ರಾಂ ಅನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲಿ printf ಅನ್ನು ಆಹ್ವಾನಿಸಲಾಗುತ್ತದೆ ಮತ್ತು ನೀವು ಇಲ್ಲಿ ಫಾರ್ಮ್ಯಾಟ್ ಸ್ಟ್ರಿಂಗ್ ಅನ್ನು ನಿರ್ದಿಷ್ಟಪಡಿಸುತ್ತೀರಿ ಮತ್ತು 3 ಫಾರ್ಮ್ಯಾಟ್ ಸ್ಪೆಸಿಫೈಯರ್ಗಳು d d ಮತ್ತು s ಗೆ ಅನುಗುಣವಾಗಿರುತ್ತವೆ ಆದ್ದರಿಂದ a ಮತ್ತು b ಪೂರ್ಣಾಂಕಗಳಾಗಿವೆ ಆದರೆ c ಒಂದು ಅಕ್ಷರ ಪಾಯಿಂಟರ್ ಮತ್ತು ಆದ್ದರಿಂದ ಸ್ಟ್ರಿಂಗ್ ಅನ್ನು ಮುದ್ರಿಸುತ್ತದೆ ಆದ್ದರಿಂದ ನಾವು ಈಗ ತಿಳಿದಿರುವಂತೆ ಮುಖ್ಯವಾದವು printf ಅನ್ನು ಆಹ್ವಾನಿಸಿದಾಗ printf ಗೆ ವಿವಿಧ ನಿಯತಾಂಕಗಳನ್ನು ಸ್ಟಾಕ್ ಮೂಲಕ ರವಾನಿಸಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರೋಗ್ರಾಂಗೆ ಸ್ಟಾಕ್ ಈ ರೀತಿ ಕಾಣುತ್ತದೆ ನೀವು c b ಮತ್ತು a ಆರ್ಗ್ಯುಮೆಂಟ್ಗಳನ್ನು ಬಲದಿಂದ ಎಡಕ್ಕೆ ಸ್ಟಾಕ್ನಲ್ಲಿ ರವಾನಿಸಬಹುದು ಮತ್ತು ನಂತರ ನೀವು ಇದರ ಫಾರ್ಮ್ಯಾಟ್ ಸ್ಟ್ರಿಂಗ್ಗೆ ಪಾಯಿಂಟರ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ನಾವು ಹೊಂದಿದ್ದೇವೆ ಫಾರ್ಮ್ಯಾಟ್ಗಳು ಸ್ಟ್ರಿಂಗ್ಗಳು ಪ್ರೋಗ್ರಾಂನಲ್ಲಿ ಕೆಲವು ಸ್ಥಳದಲ್ಲಿ ಸಂಗ್ರಹಿಸುತ್ತವೆ ಮತ್ತು ನೀವು ಹೊಂದಿರುವಿರಿ ಸ್ಟಾಕ್ ಮೂಲಕ ಹಾದುಹೋಗುವ ಈ ನಿರ್ದಿಷ್ಟ ಸ್ವರೂಪದ ಸ್ಟ್ರಿಂಗ್ಗೆ ಪಾಯಿಂಟರ್ ಆದ್ದರಿಂದ ಈ ಎಲ್ಲಾ ವಿಷಯಗಳು ಮುಖ್ಯದಿಂದ ತುಂಬಿರುತ್ತವೆ ಮತ್ತು ನಂತರ ಮುಖ್ಯವು ಕರೆ ಸಮಯದಲ್ಲಿ printf ಕಾರ್ಯವನ್ನು ಕರೆಯುತ್ತದೆ ಮತ್ತು ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದ್ದೇವೆ ಅದು ಹಿಂತಿರುಗುವ ವಿಳಾಸವನ್ನು ತಳ್ಳುತ್ತದೆ ಸ್ಟಾಕ್ ಮತ್ತು ನಂತರ printf ಕಾರ್ಯಗತಗೊಳಿಸಲು ಪ್ರಾರಂಭವಾಗುತ್ತದೆ ಮತ್ತು ನಂತರ ನಾವು ಇತರ ಮೆಟಾಡೇಟಾವನ್ನು ಹೊಂದಿದ್ದೇವೆ ಅದು ಹಿಂದಿನ ಫ್ರೇಮ್ ಪಾಯಿಂಟರ್ ಮತ್ತು ಮುಂತಾದ ಸ್ಟಾಕ್ಗೆ ತಳ್ಳಲ್ಪಡುತ್ತದೆ ಈಗ ನಾವು printf ನ ಆಂತರಿಕ ಅಂಶಗಳನ್ನು ನೋಡೋಣ printf ನಿಜವಾಗಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು printf ನ ಹೆಚ್ಚು ಸರಳೀಕೃತ ಆವೃತ್ತಿಯನ್ನು ತೆಗೆದುಕೊಳ್ಳುತ್ತೇವೆ ವಾಸ್ತವದಲ್ಲಿ printf ನಲ್ಲಿ ಬಹಳಷ್ಟು ಸಂಗತಿಗಳು ನಡೆಯುತ್ತವೆ ಆದರೆ ಇದೀಗ ನಾವು ಈ ಅತ್ಯಂತ ಸರಳೀಕೃತ ಆವೃತ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಅಕ್ಕಪಕ್ಕದಲ್ಲಿ ನಾವು ಈ ಸ್ಟಾಕ್ ಅನ್ನು ಸಹ ನೋಡುತ್ತೇವೆ ಮತ್ತು printf ಈ ಸ್ಟಾಕ್ ಅನ್ನು ಮತ್ತು ಈ ನಿರ್ದಿಷ್ಟ printf ನೊಂದಿಗೆ ಒಳಗೊಂಡಿರುವ ವಿವಿಧ ಮೆಮೊರಿ ಸ್ಥಳವನ್ನು ಹೇಗೆ ಬಳಸಲಿದೆ printf ನಲ್ಲಿ ವಿಮರ್ಶಾತ್ಮಕವಾದ ಈ ಹೇಳಿಕೆಯು ಇಲ್ಲಿ va list ap ಇದು ap ಎಂದು ಕರೆಯಲ್ಪಡುವ ಆರ್ಗ್ಯುಮೆಂಟ್ ಪಾಯಿಂಟರ್ ಅನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಈ ಆರ್ಗ್ಯುಮೆಂಟ್ ಪಾಯಿಂಟರ್ ap ಪ್ರತಿ ಹೆಸರಿಲ್ಲದ ಆರ್ಗ್ಯುಮೆಂಟ್ ಅನ್ನು printf ಗೆ ರವಾನಿಸುತ್ತದೆ ಇದು ಈ ನಿರ್ದಿಷ್ಟ ಫಂಕ್ಷನ್ va start ಮತ್ತು ಪಾಸ್ ಮತ್ತು ap ಮತ್ತು ಫಾರ್ಮ್ಯಾಟ್ನಿಂದ ಪ್ರಾರಂಭಿಸಲ್ಪಟ್ಟಿದೆ ಇದನ್ನು va start ಎಂದು ಕರೆಯಲಾಗುವ ಈ ನಿರ್ದಿಷ್ಟ ಕಾರ್ಯದಿಂದ ಪ್ರಾರಂಭಿಸಲಾಗುತ್ತದೆ ಮತ್ತು ಆರ್ಗ್ಯುಮೆಂಟ್ ಪಾಯಿಂಟರ್ ಅನ್ನು ಈ ಸಂದರ್ಭದಲ್ಲಿ printf ಗೆ ಕಳುಹಿಸಲಾದ ಮೊದಲ ಆರ್ಗ್ಯುಮೆಂಟ್ಗೆ ಸೂಚಿಸಲು ಆರ್ಗ್ಯುಮೆಂಟ್ ಪಾಯಿಂಟರ್ ಅನ್ನು ಮಾಡಲಾಗುತ್ತದೆ ನಾವು ನಿಜವಾಗಿ ನೋಡುವ ಮುಂದಿನ ವಿಷಯವೆಂದರೆ ಈ ಅಕ್ಷರ ಪಾಯಿಂಟರ್ p ಆಗಿದೆ ಆದ್ದರಿಂದ ಅಕ್ಷರ ಪಾಯಿಂಟರ್ p ಅನ್ನು ಫಾರ್ಮ್ಯಾಟ್ ಮಾಡಲು ಪ್ರಾರಂಭಿಸಲಾಗಿದೆ ಆದ್ದರಿಂದ p ಪಡೆಯುತ್ತದೆ s p ಎಂಬುದು ಈ ಫಾರ್ಮ್ಯಾಟ್ ಸ್ಟ್ರಿಂಗ್ಗೆ ಸೂಚಿಸುವ ದಕ್ಷತೆಯಾಗಿದೆ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ಲೂಪ್ಗಾಗಿ ಇದರ ಪ್ರತಿ ಪುನರಾವರ್ತನೆಯು p ಈ ಚಿಹ್ನೆಗೆ ಸಮಾನವಾಗಿದೆಯೇ ಎಂದು ನಿರ್ಧರಿಸಲು ಒಂದು ಚೆಕ್ ಇದೆ ಇದು ಈ ಸಂದರ್ಭದಲ್ಲಿ ಚಿಹ್ನೆಯ ಉದಾಹರಣೆಗೆ ಸಮಾನವಾಗಿಲ್ಲದಿದ್ದರೆ ಪುಟ್ಚಾರ್ ಕಾರ್ಯವನ್ನು ಕರೆಯಲಾಗುತ್ತದೆ ಮತ್ತು ನಿರ್ದಿಷ್ಟ ಪಾತ್ರವನ್ನು ಪರದೆಯ ಮೇಲೆ ಮುದ್ರಿಸಲಾಗುತ್ತದೆ ಮತ್ತೊಂದೆಡೆ p ನ ಮೌಲ್ಯವು ಈ ಚಿಹ್ನೆಗೆ ಸಮನಾಗಿದ್ದರೆ ನಾವು ಈ ಸ್ವಿಚ್ ಸ್ಟೇಟ್ಮೆಂಟ್ಗೆ ಬರುತ್ತೇವೆ ಅದು d s f ಮತ್ತು ಮುಂತಾದವುಗಳ ಮುಂದಿನ ಅಕ್ಷರವನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ಆದ್ದರಿಂದ ಈ ನಮ್ಮ ಪ್ರಕರಣದಲ್ಲಿ ಇಲ್ಲಿ ಏನು ಮಾಡಲಾಗುತ್ತದೆ ಉದಾಹರಣೆಗೆ ನಾವು ಈ d ಅಕ್ಷರಕ್ಕೆ p ತೋರಿಸುತ್ತೇವೆ ಮತ್ತು ಆದ್ದರಿಂದ ನಾವು d d ಗೆ ಅನುಗುಣವಾದ ಈ ಪ್ರಕರಣದ ಹೇಳಿಕೆಗೆ ಹೋಗುತ್ತೇವೆ ನಂತರ ನಾವು ಈ ನಿರ್ದಿಷ್ಟ ಕಾರ್ಯವನ್ನು va arg ಎಂದು ಕರೆಯುತ್ತೇವೆ ಮತ್ತು ಅದನ್ನು ap ಪಾಯಿಂಟರ್ ಅನ್ನು ರವಾನಿಸುತ್ತೇವೆ ಮತ್ತು ನಾವು ಈ va arg ಗೆ ನಾವು ಪೂರ್ಣಾಂಕದ ಪ್ರಕಾರದ ಸಂಖ್ಯೆಯನ್ನು ನಿರೀಕ್ಷಿಸುತ್ತಿದ್ದೇವೆ ಎಂದು ಹೇಳುತ್ತೇವೆ ಮತ್ತು ನಮಗೆ ತಿಳಿದಿರುವಂತೆ ಪೂರ್ಣಾಂಕವನ್ನು printf ಗೆ ಮೌಲ್ಯದಿಂದ ರವಾನಿಸಲಾಗುತ್ತದೆ ಮತ್ತು ಆದ್ದರಿಂದ ನಾವು ival ಓವರ್ನಲ್ಲಿ ಏನನ್ನು ಪಡೆಯುತ್ತೇವೆ ಇಲ್ಲಿ a ಯ ಅನುಗುಣವಾದ ಮೌಲ್ಯವು ಈ ಮೌಲ್ಯವಾಗಿದೆ a ival ನಲ್ಲಿ ಸಂಗ್ರಹವಾಗುತ್ತದೆ ನಂತರ ival ಅನ್ನು ಮುದ್ರಿಸಲು ಕಾರ್ಯದ ಆಹ್ವಾನ ಅಂತೆಯೇ ಮುಂದಿನ ಆಹ್ವಾನದ ಸಮಯದಲ್ಲಿ ನಾವು ಇನ್ನೊಂದು ಮತ್ತು ನಂತರ d ಅನ್ನು ಪಡೆಯುತ್ತೇವೆ ಮತ್ತು ಆದ್ದರಿಂದ ಈ ಪ್ರಕರಣದ ಹೇಳಿಕೆಯನ್ನು ಕಾರ್ಯಗತಗೊಳಿಸಲಾಗುತ್ತದೆ ಈಗ ಇದು ಪ್ರತಿ ಅಕ್ಷರದ ಫಾರ್ಮ್ಯಾಟ್ ಸ್ಟ್ರಿಂಗ್ಗೆ ಹೋಗುತ್ತದೆ ಅಂತಿಮವಾಗಿ ನಾವು ಈ ಕೇಸ್ s ಅನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ ವಿಷಯಗಳು ಸ್ವಲ್ಪ ಹೆಚ್ಚು ಖಚಿತವಾಗಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ನಾವು ಮಾಡುವುದೇನೆಂದರೆ ಈ ಸ್ಥಳದ ಈ ವಿಷಯಗಳನ್ನು ಪಡೆಯಲು ನಾವು ವೇರಿಯಬಲ್ ಆರ್ಗ್ಯುಮೆಂಟ್ ಅನ್ನು ಬಳಸುತ್ತೇವೆ c ಮತ್ತು ಈ ವಿಷಯವು ಮೂಲಭೂತವಾಗಿ ಸ್ಟ್ರಿಂಗ್ಗೆ ಪಾಯಿಂಟರ್ ಆಗಿದೆ ಇದು c ಮತ್ತು sval ಅನ್ನು ಪ್ರಾರಂಭಿಸಲಾಗಿದೆ ಈ ನಿರ್ದಿಷ್ಟ ಸ್ಟ್ರಿಂಗ್ ಅನ್ನು ಸೂಚಿಸಲು ಆದ್ದರಿಂದ ನಾವು ಈ ಸ್ಟ್ರಿಂಗ್ ಮೂಲಕ ಹಾದು ಹೋಗುತ್ತೇವೆ ಮತ್ತು ನಾವು ಶೂನ್ಯ ಮುಕ್ತಾಯದ ಅಕ್ಷರವನ್ನು ಪಡೆಯುವವರೆಗೆ ಸ್ಟ್ರಿಂಗ್ನಿಂದ ಅಕ್ಷರಗಳನ್ನು ಮುದ್ರಿಸುವುದನ್ನು ಮುಂದುವರಿಸುತ್ತೇವೆ ಮತ್ತು ನಂತರ ನಾವು ಇದರಿಂದ ಮುರಿಯುತ್ತೇವೆ ಆದ್ದರಿಂದ ಈ printf ವಾಸ್ತವವಾಗಿ ಆಂತರಿಕವಾಗಿ ಹೇಗೆ ಕೆಲಸ ಮಾಡುತ್ತದೆ ಈಗ printf ನೊಂದಿಗೆ ಸಾಕಷ್ಟು ದುರ್ಬಲತೆಗಳು ಒಳಗೊಂಡಿವೆ ಆದ್ದರಿಂದ ಸಾಕಷ್ಟು ವಾದಗಳಿಂದಾಗಿ ಅವುಗಳಲ್ಲಿ ಸಾಮಾನ್ಯವಾದದ್ದನ್ನು printf ಗೆ ರವಾನಿಸಲಾಗುತ್ತದೆ ಆದ್ದರಿಂದ ನಾವು ಆರ್ಗ್ ಫಾರ್ಮ್ಯಾಟ್ ಸ್ಟ್ರಿಂಗ್ನಲ್ಲಿ 3 ಫಾರ್ಮ್ಯಾಟ್ ಸ್ಪೆಸಿಫೈಯರ್ಗಳನ್ನು ನಿರ್ದಿಷ್ಟಪಡಿಸುವ ಈ ನಿರ್ದಿಷ್ಟ ಕಾರ್ಯವನ್ನು ನೋಡೋಣ ಆದರೆ ಪ್ರಸ್ತುತ ಆರ್ಗ್ಯುಮೆಂಟ್ಗಳ ಸಂಖ್ಯೆ ಕೇವಲ 2 ಆಗಿದೆ ಆದ್ದರಿಂದ ಇದನ್ನು ಸಾಮಾನ್ಯವಾಗಿ ಸಂಕಲನದ ಸಮಯದಲ್ಲಿ ಅಥವಾ ಯಾವುದೇ ಇತರ ಪ್ರಕ್ರಿಯೆ ಮತ್ತು ಅದರಲ್ಲಿರುವ printfನಿಂದ ಕಂಪೈಲರ್ಗಳು ಪತ್ತೆ ಮಾಡಲಾಗುವುದಿಲ್ಲ ಫಂಕ್ಷನ್ 2 ಈ ಸಮಸ್ಯೆಯನ್ನು ಪತ್ತೆಹಚ್ಚಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸಾಮಾನ್ಯವಾಗಿ ಈ ರೀತಿಯ ಸಮಸ್ಯೆಗಳನ್ನು ಕಂಪೈಲರ್ಗಳು ಅಥವಾ ಫಂಕ್ಷನ್ನಿಂದ ಫ್ಲ್ಯಾಗ್ ಮಾಡಲಾಗುವುದಿಲ್ಲ printf ಗೆ ಸಂಬಂಧಿಸಿದಂತೆ ಅತ್ಯಂತ ಸಾಮಾನ್ಯವಾದ ದೋಷಗಳೆಂದರೆ ಸಾಕಷ್ಟು ಆರ್ಗ್ಯುಮೆಂಟ್ಗಳು printf ಗೆ ರವಾನಿಸಲಾಗಿದೆ ಉದಾಹರಣೆಗೆ ಈ ನಿರ್ದಿಷ್ಟ ಹೇಳಿಕೆಯಲ್ಲಿ ಫಾರ್ಮ್ಯಾಟ್ ಸ್ಟ್ರಿಂಗ್ 3 ಫಾರ್ಮ್ಯಾಟ್ ಸ್ಪೆಸಿಫೈಯರ್ಗಳನ್ನು ನಿರ್ದಿಷ್ಟಪಡಿಸುತ್ತದೆ ಈ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಿ ಎಂದರೆ ಈ ಪ್ರತಿಯೊಂದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ಗಳಿಗೆ ಅನುಗುಣವಾಗಿ printf ap ಪಾಯಿಂಟರ್ ಅನ್ನು ಬಳಸಿಕೊಂಡು ಸ್ಟಾಕ್ನಲ್ಲಿನ ವೇರಿಯಬಲ್ ಆರ್ಗ್ಯುಮೆಂಟ್ ಗಳನ್ನು ನೋಡುತ್ತದೆ ಮತ್ತು ಅನುಗುಣವಾದ ಮೌಲ್ಯವನ್ನು ಮುದ್ರಿಸುತ್ತದೆ ಆದ್ದರಿಂದ ಉದಾಹರಣೆಗೆ ಮೊದಲ d a ಗೆ ಅನುಗುಣವಾದ ಮೌಲ್ಯವನ್ನು ಮುದ್ರಿಸುತ್ತದೆ ಎರಡನೆಯ d b ಗೆ ಅನುಗುಣವಾದ ಮೌಲ್ಯವನ್ನು ಮುದ್ರಿಸುತ್ತದೆ ಮತ್ತು ಇಲ್ಲಿ ಏನನ್ನೂ ನಿರ್ದಿಷ್ಟಪಡಿಸದ ಕಾರಣ ಮೂರನೇ d ಈ ನಿರ್ದಿಷ್ಟ ಸ್ಥಳದಲ್ಲಿ ಸ್ಟಾಕ್ನಲ್ಲಿ ಇರುವುದನ್ನು ಮುದ್ರಿಸುತ್ತದೆ ಎಂಬುದನ್ನು ಗಮನಿಸಿ ಕಂಪೈಲರ್ಗಳಿಂದ ಈ ದೋಷವನ್ನು ಸುಲಭವಾಗಿ ಪತ್ತೆಹಚ್ಚಲು ಸಾಧ್ಯವಿಲ್ಲ printfಗೆ ಅಂತಹ ಸಾಕಷ್ಟು ಆರ್ಗ್ಯುಮೆಂಟ್ಗಳನ್ನು ಕಂಪೈಲರ್ ಪತ್ತೆ ಮಾಡಬೇಕಾದರೆ ಅದು printfನ ಆಂತರಿಕ ವಿವರಗಳನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಇದು ಕಂಪೈಲರ್ ಅನ್ನು ನಿರ್ದಿಷ್ಟ ಲೈಬ್ರರಿಯ ಮೇಲೆ ಅವಲಂಬಿತವಾಗಿಸುತ್ತದೆ ಎಂಬುದನ್ನು ಮೊದಲು ಗಮನಿಸಿ ಎರಡನೆಯ ಅಂಶವೆಂದರೆ ಈ ಫಾರ್ಮ್ಯಾಟ್ ಸ್ಟ್ರಿಂಗ್ಗಳನ್ನು ರನ್ಟೈಮ್ನಲ್ಲಿ ರಚಿಸಬಹುದು ಮತ್ತು ಆದ್ದರಿಂದ ಕಂಪೈಲರ್ಗಳು ಯಾವುದೇ ದುರ್ಬಲತೆಗಳು ಅಥವಾ ದೋಷಗಳನ್ನು ಪತ್ತೆಹಚ್ಚಲು ಸಾಧ್ಯವಾಗುವುದಿಲ್ಲ ಅಥವಾ ಕ್ರಿಯಾತ್ಮಕವಾಗಿ ರಚಿಸಲಾದ ಫಾರ್ಮ್ಯಾಟ್ ಸ್ಟ್ರಿಂಗ್ಗಳನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ನಿರ್ದಿಷ್ಟ ದುರ್ಬಲತೆಯನ್ನು printf ನಿಂದ ಪತ್ತೆಹಚ್ಚಲಾಗುವುದಿಲ್ಲ ಕಾರಣ ಏನೆಂದರೆ printf ಅದರ ಪ್ರಸ್ತುತ ಅನುಷ್ಠಾನದಲ್ಲಿ ಸ್ಟಾಕ್ನಿಂದ ಆರ್ಗ್ಯುಮೆಂಟ್ಗಳನ್ನು ಆಯ್ಕೆಮಾಡುತ್ತದೆ ಅದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಗಳಲ್ಲಿ ಏನನ್ನು ನೋಡುತ್ತದೆ ಎಂಬುದರ ಆಧಾರದ ಮೇಲೆ ಅದು ಸ್ಟಾಕ್ನಲ್ಲಿ ರವಾನಿಸಲಾದ ಆರ್ಗ್ಯುಮೆಂಟ್ಗಳು ನಿಜವಾಗಿಯೂ ಮಾನ್ಯವಾದ ಆರ್ಗ್ಯುಮೆಂಟ್ ಅಥವಾ ಅಮಾನ್ಯವಾದ ಆರ್ಗ್ಯುಮೆಂಟ್ ಎಂಬುದನ್ನು ಪತ್ತೆಹಚ್ಚಲು ಸಾಧ್ಯವಿಲ್ಲ ಮುಂದೆ printf 2 ಈ ಅಸಂಗತತೆಯನ್ನು ಪತ್ತೆಹಚ್ಚಲು ಸಾಧ್ಯವಾಗುವುದಿಲ್ಲ ಕಾರಣ printf ಫಾರ್ಮ್ಯಾಟ್ ಸ್ಪೆಸಿಫೈಯರ್ಗಳನ್ನು ನೋಡಿದಾಗಲೆಲ್ಲ ಸ್ಟಾಕ್ನಿಂದ ಆರ್ಗ್ಯುಮೆಂಟ್ಗಳನ್ನು ಆಯ್ಕೆಮಾಡುತ್ತದೆ ಸ್ಟಾಕ್ನ ವಿಷಯಗಳು ನಿಜವಾಗಿಯೂ ಮಾನ್ಯವಾದ ಆರ್ಗ್ಯುಮೆಂಟ್ ಆಗಿದೆಯೇ ಎಂದು ಪತ್ತೆಹಚ್ಚಲು ಸಾಧ್ಯವಾಗುವುದಿಲ್ಲ ಅಥವಾ ಈ ನಿರ್ದಿಷ್ಟ ದುರ್ಬಲತೆಗಾಗಿ ಸ್ಟಾಕ್ನಲ್ಲಿ ಇರುವ ಕೆಲವು ಅನಿಯಂತ್ರಿತ ಡೇಟಾವು ತುಂಬಾ ಕ್ಷುಲ್ಲಕವೆಂದು ತೋರುತ್ತದೆಯಾದರೂ ಕಂಪೈಲರ್ಗಳು ಮತ್ತು printf ಹೇಳಿಕೆಗಳಿಂದ ಸುಲಭವಾಗಿ ಪತ್ತೆಹಚ್ಚಲಾಗುವುದಿಲ್ಲ ಮತ್ತು ಆದ್ದರಿಂದ ಬಹಳಷ್ಟು ಪ್ರೋಗ್ರಾಂಗಳು ಈ ರೀತಿಯ ದುರ್ಬಲತೆಯಿಂದ ಬಳಲುತ್ತವೆ ಈಗ ನಾವು ಪ್ರೋಗ್ರಾಂ ಅನ್ನು ಕ್ರ್ಯಾಶ್ ಮಾಡಲು ಈ ದುರ್ಬಲತೆಯನ್ನು ಹೇಗೆ ಬಳಸಬಹುದು ಎಂಬುದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ ಆದ್ದರಿಂದ ನಾವು ಈ ಸ್ವರೂಪದ ಸ್ಟ್ರಿಂಗ್ನೊಂದಿಗೆ ಕೇವಲ s ನೊಂದಿಗೆ ಮತ್ತು ಯಾವುದೇ ಇತರ ಆರ್ಗ್ಯುಮೆಂಟ್ಗಳನ್ನು ರವಾನಿಸದೆಯೇ printf ಅನ್ನು ಆಹ್ವಾನಿಸುತ್ತೇವೆ ಎಂದು ಹೇಳೋಣ ಆದ್ದರಿಂದ ಸ್ಟಾಕ್ ಈ ರೀತಿ ಕಾಣುತ್ತದೆ ಈ ರೀತಿಯಾಗಿ ನಾವು ಎಲ್ಲಾ s ಅನ್ನು ಹೊಂದಿರುವ ಸ್ಟ್ರಿಂಗ್ಗೆ ಸೂಚಿಸುವ ಫಾರ್ಮ್ಯಾಟ್ ಸ್ಟ್ರಿಂಗ್ಗೆ ಪಾಯಿಂಟರ್ ಅನ್ನು ಹೊಂದಿದ್ದೇವೆ ಮತ್ತು ಅದರ ನಂತರ ನಾವು ಸ್ಟಾಕ್ನಲ್ಲಿ ಕೆಲವು ಅನಿಯಂತ್ರಿತ ಡೇಟಾವನ್ನು ಹೊಂದಿದ್ದೇವೆ ಅದು ಪ್ರತಿಯೊಂದಕ್ಕೂ printf ಕಾರ್ಯಗತಗೊಳಿಸಿದಂತೆ ಮೆಮೊರಿ ಜಾಗದಲ್ಲಿ ಯಾವುದೇ ಸ್ಥಳವನ್ನು ಸೂಚಿಸಬಹುದು ಸ್ಟ್ರಿಂಗ್ನಲ್ಲಿ ಇರುವ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಈ ಸ್ಟಾಕ್ನಿಂದ ಮೌಲ್ಯವನ್ನು ಆಯ್ಕೆ ಮಾಡುತ್ತದೆ ಮತ್ತು ಸ್ಟಾಕ್ನ ವಿಷಯದಿಂದ ಸೂಚಿಸಲಾದ ಮೆಮೊರಿ ಸ್ಥಳದ ವಿಷಯಗಳನ್ನು ಮುದ್ರಿಸಲು ಪ್ರಯತ್ನಿಸುತ್ತದೆ ಇದರಿಂದಾಗಿ printf ಕೆಲವು ಕಾನೂನು ವಿಳಾಸವನ್ನು ಪ್ರವೇಶಿಸಲು ಪ್ರಯತ್ನಿಸುವ ಸಾಧ್ಯತೆಯಿದೆ ಅನಿಯಂತ್ರಿತ ಸ್ಥಳವು ಅದರ ಪರಿಣಾಮವಾಗಿ ಓದಲು ಪ್ರಯತ್ನಿಸುತ್ತಿದೆ ಈ ರೀತಿಯ printf ಅನ್ನು ಒಳಗೊಂಡಿರುವ ನಿರ್ದಿಷ್ಟ ಪ್ರೋಗ್ರಾಂ ಈ printf ಅನ್ನು ಕಾರ್ಯಗತಗೊಳಿಸಿದಾಗ ಕ್ರ್ಯಾಶ್ ಆಗುವ ಸಾಧ್ಯತೆಯಿದೆ ಈಗ ನಾವು ಸ್ಟಾಕ್ನ ವಿಷಯವನ್ನು ನಿಜವಾಗಿಯೂ ಮುದ್ರಿಸುವ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಆದ್ದರಿಂದ ನಮ್ಮ ಪ್ರೋಗ್ರಾಂನಲ್ಲಿ ನಾವು 4 x ಮತ್ತು ನಿಮಗೆ ತಿಳಿದಿರುವಂತೆ x ಅದರ ಆರ್ಗ್ಯುಮೆಂಟ್ನ ಹೆಕ್ಸಾಡೆಸಿಮಲ್ ಮೌಲ್ಯವನ್ನು ಮುದ್ರಿಸುವ ಈ ರೀತಿಯ printf ಅನ್ನು ಹೊಂದಿದ್ದೇವೆ ಎಂದು ಹೇಳೋಣ ಈಗ ಇಲ್ಲಿ ದುರ್ಬಲತೆಯೆಂದರೆ ನಾವು 4 ಫಾರ್ಮ್ಯಾಟ್ ಸ್ಪೆಸಿಫೈಯರ್ಗಳೊಂದಿಗೆ printf ಅನ್ನು ಆಹ್ವಾನಿಸುತ್ತಿದ್ದೇವೆ ಆದರೆ ಯಾವುದೇ ಆರ್ಗ್ಯುಮೆಂಟ್ಗಳಿಲ್ಲದೆ ಆದ್ದರಿಂದ ಸ್ಟ್ರಿಂಗ್ stack ಈ ರೀತಿ ಕಾಣುತ್ತದೆ ಎಂದು ಹೇಳೋಣ ಈ ನಿರ್ದಿಷ್ಟ printf ಇಲ್ಲಿ ತೋರಿಸಿರುವಂತೆ ಫಲಿತಾಂಶವು ಸ್ಟಾಕ್ನ ವಿಷಯಗಳನ್ನು ಮುದ್ರಿಸುತ್ತದೆ ಆದ್ದರಿಂದ ಈಗ ನಾವು ಸಂಕೀರ್ಣತೆಯನ್ನು ಸ್ವಲ್ಪ ಹೆಚ್ಚು ಹೆಚ್ಚಿಸೋಣ ಪ್ರೋಗ್ರಾಂನಿಂದ ಯಾವುದೇ ಅನಿಯಂತ್ರಿತ ಮೆಮೊರಿ ಸ್ಥಳವನ್ನು ಮುದ್ರಿಸಲು printf ದುರ್ಬಲತೆಯನ್ನು ಬಳಸಲು ಸಾಧ್ಯವೇ ಎಂದು ನೋಡೋಣ ನಾವು ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಉದಾಹರಣೆಗೆ ತೆಗೆದುಕೊಳ್ಳೋಣ ನಾವು ಇಲ್ಲಿ ಜಾಗತಿಕ ಡೇಟಾ ಗಳನ್ನು ಹೊಂದಿದ್ದೇವೆ ಅದನ್ನು ಅರೇ ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ಈ ಸಂದೇಶವನ್ನು ಪ್ರಾರಂಭಿಸಿ ಇದನ್ನು ಉನ್ನತ ರಹಸ್ಯ ಸಂದೇಶ ಎಂದು ಕರೆಯಲಾಗುತ್ತದೆ ಈಗ ನಾವು ಈ ಪ್ರೋಗ್ರಾಂನಲ್ಲಿ ಏನು ಮಾಡಬೇಕೆಂದು ನಾವು ಭಾವಿಸುತ್ತೇವೆ ಈ ಪ್ರಮುಖ ರಹಸ್ಯ ಸಂದೇಶವನ್ನು ಮುದ್ರಿಸಲು ಈ printf ಆಹ್ವಾನದಲ್ಲಿ ದುರ್ಬಲತೆಯನ್ನು ಬಳಸಲು ಸಾಧ್ಯವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ ನಾವು printf ಅನ್ನು ಇಲ್ಲಿ ರವಾನಿಸುತ್ತೇವೆ ಈ ಸ್ಥಳೀಯ ಅರೇ user string ಮತ್ತು user string ಅನ್ನು ಈ strcpy ಹೇಳಿಕೆಯಲ್ಲಿ ಪ್ರಾರಂಭಿಸಲಾಗಿದೆ ಈ user string ಅನ್ನು ಬಹುಶಃ ಬಳಕೆದಾರರಿಂದ ತೆಗೆದುಕೊಳ್ಳಬಹುದು ಅದನ್ನು ನೆಟ್ವರ್ಕ್ ಮೂಲಕ ಪ್ಯಾಕೆಟ್ನಂತೆ ಪಡೆಯಬಹುದು ಮತ್ತು ಹೀಗೆ ಮಾಡಬಹುದು ಆದ್ದರಿಂದ ಈ ಉದಾಹರಣೆಯಲ್ಲಿ ನಾವು strcpy ಅನ್ನು ಬಳಸಿಕೊಂಡು ಪ್ರಾರಂಭಿಸಲಾದ ಬಳಕೆದಾರರ ಸ್ಟ್ರಿಂಗ್ ಅನ್ನು ಬಳಸುತ್ತೇವೆ ಮತ್ತು ನಾವು ಈ ಫಾರ್ಮ್ಯಾಟ್ ಸ್ಟ್ರಿಂಗ್ನೊಂದಿಗೆ ಬಳಕೆದಾರ ಸ್ಟ್ರಿಂಗ್ ಅನ್ನು ಪ್ರಾರಂಭಿಸುತ್ತೇವೆ ಈಗ ಮೊದಲ 4 ಸ್ಥಳಗಳನ್ನು ಗಮನಿಸಿ ಆದ್ದರಿಂದ ಇಂಟೆಲ್ ಪ್ರೊಸೆಸರ್ ಈ 4 ಬೈಟ್ಗಳನ್ನು ಬಳಸುವ ಸಣ್ಣ ಭಾರತೀಯ ಸಂಕೇತದಲ್ಲಿ C0 96 04 08 ಅನ್ನು ಒಳಗೊಂಡಿರುತ್ತದೆ ಇದನ್ನು 08 04 96 C0 ಎಂದು ಅರ್ಥೈಸಲಾಗುತ್ತದೆ ಆದ್ದರಿಂದ 08 04 96 ಮತ್ತು C0 ಈ ನಿರ್ದಿಷ್ಟ ಸ್ಟ್ರಿಂಗ್ಗೆ ಮೂಲಭೂತವಾಗಿ ತಿಳಿಸಲಾಗಿದೆ ಈ ವಿಳಾಸವನ್ನು ನಿರ್ದಿಷ್ಟಪಡಿಸಿದ ನಂತರ ಮತ್ತು ನಾವು ಒಂದೆರಡು xs ಮತ್ತು ನಂತರ s ಅನ್ನು ಹೊಂದಿದ್ದೇವೆ ಎಂಬುದನ್ನು ಗಮನಿಸಿ ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಚಲಾಯಿಸಲು ನಾವು ಅದನ್ನು m32 print2 c ನೊಂದಿಗೆ ಕಂಪೈಲ್ ಮಾಡುತ್ತೇವೆ ಮತ್ತು ನಾವು ಅದನ್ನು ಚಲಾಯಿಸಿದಾಗ ನಾವು ನಿಜವಾಗಿ ನೋಡುವುದೇನೆಂದರೆ ಉನ್ನತ ರಹಸ್ಯ ಸಂದೇಶವು ಪರದೆಯ ಮೇಲೆ ಮುದ್ರಿಸಲ್ಪಡುತ್ತದೆ ಆದ್ದರಿಂದ ಈ ಉನ್ನತ ರಹಸ್ಯ ಸಂದೇಶವು ಮೂಲಭೂತವಾಗಿ 08 04 ರಲ್ಲಿ ಇರುತ್ತದೆ 96 C0 ಮತ್ತು ಇದು ಮೂಲಭೂತವಾಗಿ s ಆಗಿರುತ್ತದೆ ಆದ್ದರಿಂದ ಈ ಪ್ರೋಗ್ರಾಂನಲ್ಲಿ printf ಕಾರ್ಯಗತಗೊಳಿಸಿದಾಗ ಏನಾಗುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ನಾವು ಇಲ್ಲಿ ನೋಡಬೇಕಾದದ್ದು printf ಕಾರ್ಯಗತಗೊಳಿಸಿದಾಗ ಸ್ಟಾಕ್ ಆಗಿದೆ ಈ ಸ್ಟಾಕ್ನಲ್ಲಿ ಗಮನಿಸಬೇಕಾದ ಮೊದಲ ವಿಷಯವೆಂದರೆ ನನಗೆ ಸ್ಥಳೀಯವಾಗಿರುವ ಬಳಕೆದಾರ ಸ್ಟ್ರಿಂಗ್ ಅನ್ನು ಈ ಕೆಳಗಿನಂತೆ ಸ್ಟಾಕ್ನಲ್ಲಿ ವ್ಯಾಖ್ಯಾನಿಸಲಾಗಿದೆ ಇದು ಬಳಕೆದಾರರ ಸ್ಟ್ರಿಂಗ್ ಕಿತ್ತಳೆ ಭಾಗವನ್ನು ಪ್ರಸ್ತುತಪಡಿಸುತ್ತದೆ ಆದ್ದರಿಂದ ನಾವು ನೋಡುತ್ತಿರುವುದು strcpy ಕಾರ್ಯದ ಸಮಯದಲ್ಲಿ ನಾವು ಕೆಳಗಿನಂತೆ ಸ್ಟ್ರಿಂಗ್ 08 04 96 C0 ಮೂಲಭೂತವಾಗಿ ಈ ಉನ್ನತ ರಹಸ್ಯ ಸಂದೇಶದ ವಿಳಾಸವನ್ನು ನಂತರ ಒಂದೆರಡು xs ಮತ್ತು ನಂತರ s ಬಳಕೆದಾರರನ್ನು ಪ್ರಾರಂಭಿಸಿದ್ದೇವೆ p ಪಡೆಯುವ ಮುಂದಿನ ವಿಷಯವೆಂದರೆ x ಮತ್ತು ಅದು x ಅನ್ನು ಪಡೆದಾಗ ನಮಗೆ ತಿಳಿದಿರುವಂತೆ ಅದು ಸ್ಟಾಕ್ನಿಂದ ವಿಷಯಗಳನ್ನು ಓದಲು ಆರ್ಗ್ಯುಮೆಂಟ್ ಪಾಯಿಂಟರ್ ಅನ್ನು ಬಳಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅದು 8048566 ಆಗಿರುತ್ತದೆ ಆದ್ದರಿಂದ ಈ ಮೌಲ್ಯವು ಪರದೆಯ ಮೇಲೆ ಮುದ್ರಿತವಾಗುತ್ತದೆ ನಂತರ p ಹೆಚ್ಚಾಗುತ್ತದೆ ಮತ್ತು ಆದ್ದರಿಂದ ಈ ap ಮತ್ತು ಹೀಗೆ ಇದೇ ರೀತಿಯಲ್ಲಿ ನೀವು ಇತರ ಶೇಕಡಾ x ಅನ್ನು ಹೊಂದಿರುವುದರಿಂದ 1a ಸ್ಟಾಕ್ನ ಮುಂದಿನ ವಿಷಯವು ಔಟ್ಪುಟ್ನಲ್ಲಿ ಮುದ್ರಿಸಲ್ಪಡುತ್ತದೆ ಮತ್ತು ಈ ರೀತಿಯಲ್ಲಿ ನಾವು ಮುಂದುವರಿಯುವಾಗ ಸ್ಟಾಕ್ನ ವಿಷಯಗಳನ್ನು ಔಟ್ಪುಟ್ ಟರ್ಮಿನಲ್ನಲ್ಲಿ ಮುದ್ರಿಸಲಾಗುತ್ತದೆ ಈಗ ನಾವು ಪ್ರಗತಿಯಲ್ಲಿರುವಂತೆ ನಾವು ಅಂತಿಮವಾಗಿ s ಗೆ p ಪಾಯಿಂಟ್ ಅನ್ನು ಹೊಂದಿದ್ದೇವೆ ಈಗ ಈ x ಗಳು ಒಂದು ರೀತಿಯಲ್ಲಿ ಜೋಡಿಸಲ್ಪಟ್ಟಿವೆ ಅಂದರೆ p s ಗೆ ಸೂಚಿಸಿದಾಗ ನಾವು 080496C0 ಗೆ ಸೂಚಿಸುವ ಆರ್ಗ್ಯುಮೆಂಟ್ ಪಾಯಿಂಟರ್ ap ಅನ್ನು ಹೊಂದಿದ್ದೇವೆ ನಾವು ಮುದ್ರಿಸಲು ಬಯಸುವ ರಹಸ್ಯ ಸಂದೇಶಕ್ಕೆ ಇದು ಪಾಯಿಂಟರ್ ಆಗಿದೆ ಈಗ ನಾವು ಇಲ್ಲಿ s ಅನ್ನು ಹೊಂದಿದ್ದೇವೆ ಮತ್ತು ಉಲ್ಲೇಖವನ್ನು ಉಲ್ಲೇಖಿಸುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ printf ಏನು ಮಾಡುತ್ತದೆ ಎಂದರೆ ಅದು ಈ ಸ್ಥಳವಾಗಿರುವ ನಿರ್ದಿಷ್ಟ ಸ್ಥಳಕ್ಕೆ ಹೋಗುತ್ತದೆ ಇಲ್ಲಿ ಮತ್ತು ಈ ಸಂದೇಶವು ಸ್ಲ್ಯಾಶ್ಡ್ 0 ಅನ್ನು ಪಡೆಯುವವರೆಗೆ ಮುದ್ರಿಸಲು ಪ್ರಾರಂಭಿಸಿ ಹೀಗೆ ನಾವು ಔಟ್ಪುಟ್ನಲ್ಲಿ ಗಮನಿಸುವುದು ಉನ್ನತ ರಹಸ್ಯ ಸಂದೇಶವನ್ನು ಮುದ್ರಿಸಲಾಗುತ್ತದೆ ಆದ್ದರಿಂದ ನಾವು ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಏಕಮುಖವಾಗಿ ಸರಳಗೊಳಿಸುವ ಹಲವಾರು ಮಾರ್ಗಗಳಿವೆ Ns ಆಗಿರುವ ಈ ನಿರ್ದಿಷ್ಟ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅನ್ನು ಬಳಸುವ ಮೂಲಕ ಅಗತ್ಯವಿರುವ x ಸಂಖ್ಯೆಯನ್ನು ಕಡಿಮೆ ಮಾಡುವುದು ಆದ್ದರಿಂದ ನಮ್ಮ strcpy ಕಾರ್ಯವನ್ನು ಈಗ ಈ ನಿರ್ದಿಷ್ಟದೊಂದಿಗೆ ಆಹ್ವಾನಿಸಲಾಗಿದೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಎಂದಿನಂತೆ ನ ಮೊದಲ 4 ಬೈಟ್ಗಳು 7 ನಂತರದ ಉನ್ನತ ರಹಸ್ಯ ಸಂದೇಶದ ವಿಳಾಸಕ್ಕೆ ಅನುರೂಪವಾಗಿದೆ ಆದ್ದರಿಂದ ಇದರ ಅರ್ಥವೇನೆಂದರೆ printf ಈ ನಿರ್ದಿಷ್ಟ ಫಾರ್ಮ್ಯಾಟ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ ಅನ್ನು ಪೂರೈಸಿದಾಗ ಅದು ನೇರವಾಗಿ ಸ್ಟಾಕ್ನಿಂದ 7 ನೇ ಆರ್ಗ್ಯುಮೆಂಟ್ ಅನ್ನು ಆಯ್ಕೆ ಮಾಡುತ್ತದೆ ಆದ್ದರಿಂದ ಈ ಸ್ಥಳದಿಂದ ಪ್ರಾರಂಭಿಸಿ 7 ನೇ ಆರ್ಗ್ಯುಮೆಂಟ್ ಇಲ್ಲಿ ಈ ವಿಳಾಸಕ್ಕೆ ಅನುರೂಪವಾಗಿದೆ ಮತ್ತು ಇದು 080496C0 ಆಗಿದ್ದು ಅದು ಬಳಕೆದಾರರ ಸ್ಟ್ರಿಂಗ್ಗೆ ಅನುರೂಪವಾಗಿದೆ ಮತ್ತು ಇದನ್ನು ಮಾಡುವುದರಿಂದ ಪರದೆಯ ಮೇಲೆ ಉನ್ನತ ರಹಸ್ಯ ಸಂದೇಶವನ್ನು ಮುದ್ರಿಸಲಾಗುತ್ತದೆ Printf ಇದಕ್ಕಿಂತ ಹೆಚ್ಚಿನದನ್ನು ಮಾಡಬಹುದು ಆದ್ದರಿಂದ ಉದಾಹರಣೆಗೆ printf ಅನ್ನು ನಿರ್ದಿಷ್ಟ ಸ್ಥಳವನ್ನು ತಿದ್ದಿ ಬರೆಯಲು ಸಹ ಬಳಸಬಹುದು ಆದ್ದರಿಂದ ಈ ಉದಾಹರಣೆಯಲ್ಲಿ ನಾವು ನೋಡುವುದು ಏನೆಂದರೆ printf ನೊಂದಿಗೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಗಳು ಇರುತ್ತವೆ ಅದು ನಿಮಗೆ ಮೆಮೊರಿಯಲ್ಲಿ ಮೌಲ್ಯವನ್ನು ಬದಲಾಯಿಸಲು ಅನುವು ಮಾಡಿಕೊಡುತ್ತದೆ ಇಲ್ಲಿ ಬಳಸಲಾದ ಫಾರ್ಮ್ಯಾಟ್ ಸ್ಪೆಸಿಫೈಯರ್ n ಮೂಲಭೂತವಾಗಿ ಈ n ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಇದುವರೆಗೆ ಮುದ್ರಿಸಲಾದ ಅಕ್ಷರಗಳ ಸಂಖ್ಯೆಯನ್ನು ಹಿಂತಿರುಗಿಸುತ್ತದೆ ಇದನ್ನು ಈ ಕೆಳಗಿನಂತೆ ಬಳಸಲಾಗುತ್ತದೆ ಆದ್ದರಿಂದ ನಾವು i ಅನ್ನು ಪೂರ್ಣಾಂಕವಾಗಿ ವ್ಯಾಖ್ಯಾನಿಸುತ್ತೇವೆ ಮತ್ತು ಈ ಫಾರ್ಮ್ಯಾಟ್ ಸ್ಟ್ರಿಂಗ್ ಅನ್ನು ಬಳಸಿಕೊಂಡು printf ಅನ್ನು ಆಹ್ವಾನಿಸುತ್ತೇವೆ ಇಲ್ಲಿ ಏನಾಗುತ್ತದೆ ಎಂದರೆ ನಾನು 5 ರ ಮೌಲ್ಯದಿಂದ ತುಂಬಿದೆ ಆದ್ದರಿಂದ ನಾವು ಹಿಂದೆ ಮಾಡಿದ ಅದೇ ವಿಧಾನವನ್ನು ಬಳಸಿಕೊಂಡು ನಾವು ಕೆಲವು ಅನಿಯಂತ್ರಿತ ಮೆಮೊರಿ ಸ್ಥಳವನ್ನು ಬದಲಾಯಿಸಲು ಅಥವಾ ಮಾರ್ಪಡಿಸಲು n ಅನ್ನು ಬಳಸಬಹುದು ಆದ್ದರಿಂದ ನಾವು ಇಲ್ಲಿ ವ್ಯಾಖ್ಯಾನಿಸಿರುವ ಈ s ನ ವಿಷಯವನ್ನು ಬದಲಾಯಿಸಲು ನಾವು ಬಯಸುವ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ s ಜಾಗತಿಕ ಡೇಟಾ ಆದ್ದರಿಂದ ಇದನ್ನು 0 ಗೆ ಪ್ರಾರಂಭಿಸಬೇಕು ಆದರೆ ನಾವು ಮಾಡಬೇಕಾಗಿರುವುದು ಮೌಲ್ಯವನ್ನು ಬದಲಾಯಿಸಲು printf ನೊಂದಿಗೆ ದುರ್ಬಲತೆಯನ್ನು ಬಳಸುವುದು s ನ ಮೆಮೊರಿ ವಿಳಾಸದೊಂದಿಗೆ ನಾವು ಈ ಫಾರ್ಮ್ಯಾಟ್ ಸ್ಟ್ರಿಂಗ್ ಅನ್ನು ನಿರ್ದಿಷ್ಟಪಡಿಸುವ ಮೊದಲು ಮಾಡಿದಂತೆ ಆರಂಭದಲ್ಲಿ ನಾವು ಈ xs ಅನ್ನು n ನಿಂದ ಪ್ರತಿನಿಧಿಸುತ್ತೇವೆ ಆದ್ದರಿಂದ printf ಈ ಹೇಳಿಕೆಯನ್ನು ಕಾರ್ಯಗತಗೊಳಿಸಿದಾಗ ಈ printf ಬಳಕೆದಾರ ಸ್ಟ್ರಿಂಗ್ ಮೆಮೊರಿಯನ್ನು ತುಂಬುತ್ತದೆ 080496C0 ಮೂಲಕ ಸೂಚಿಸಲಾದ ಸ್ಥಳವು ಮೂಲಭೂತವಾಗಿ s ನ ವಿಳಾಸವಾಗಿದೆ ಆದ್ದರಿಂದ ಮೆಮೊರಿ ಸ್ಥಳವು printf ಈಗಷ್ಟೇ ಮುದ್ರಿಸಿದ ಬೈಟ್ಗಳ ಸಂಖ್ಯೆಯಿಂದ ತುಂಬುತ್ತದೆ ಆದ್ದರಿಂದ ನಾವು ಇಲ್ಲಿ ನೋಡಿರುವುದು printf ಇಲ್ಲಿಯವರೆಗೆ ಮುದ್ರಿಸಿದ ಬೈಟ್ಗಳ ಸಂಖ್ಯೆಯೊಂದಿಗೆ s ನ ಮೌಲ್ಯವನ್ನು ಬದಲಾಯಿಸಲು ನಮಗೆ ಸಾಧ್ಯವಾಗಿದೆ ಈಗ ನಾವು ವಿಷಯಗಳನ್ನು ಸ್ವಲ್ಪ ಮುಂದೆ ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ಯಾವುದೇ ಅನಿಯಂತ್ರಿತ ಬೈಟ್ ಮೌಲ್ಯದೊಂದಿಗೆ ಯಾವುದೇ ಅನಿಯಂತ್ರಿತ ಮೆಮೊರಿ ಸ್ಥಳವನ್ನು ಬದಲಾಯಿಸುವುದು ನಾವು ಈಗ ಹೇಳುವ ಒಂದು ಸಣ್ಣ ಬದಲಾವಣೆಯನ್ನು ಮಾಡುವ ವಿಧಾನವೆಂದರೆ ನಾವು ಮೆಮೊರಿ ವಿಳಾಸವನ್ನು ನಿರ್ದಿಷ್ಟಪಡಿಸುವ ಮೊದಲು strcpy ಅನ್ನು ಬಳಸಿಕೊಂಡು ಈ ಬಳಕೆದಾರ ಸ್ಟ್ರಿಂಗ್ ಅನ್ನು ರಚಿಸುತ್ತೇವೆ ಆದರೆ ಇಲ್ಲಿ ನಾವು 7n ನಂತರ 53x ನಂತಹ ಅನಿಯಂತ್ರಿತ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸುತ್ತೇವೆ ಆದ್ದರಿಂದ ಇದರ ಅರ್ಥವೇನೆಂದರೆ printf s ನ ಮೌಲ್ಯವನ್ನು 53 ಕ್ಕಿಂತ ಸ್ವಲ್ಪ ಹೆಚ್ಚಿನ ಮೌಲ್ಯದೊಂದಿಗೆ ತುಂಬುತ್ತದೆ ನಾವು ವಿಷಯಗಳನ್ನು ಸ್ವಲ್ಪ ಮುಂದೆ ತೆಗೆದುಕೊಳ್ಳಬಹುದು ಮತ್ತು ನಾವು ಈ hn ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅನ್ನು ಬಳಸಬಹುದು ಅದು ಕೇವಲ 16 ಬಿಟ್ಗಳನ್ನು ಮಾತ್ರ ಬಳಸುತ್ತದೆ ಆದ್ದರಿಂದ ಈ ತಂತ್ರವನ್ನು ದೊಡ್ಡ ಸಂಖ್ಯೆಗಳನ್ನು ಸಂಗ್ರಹಿಸಲು ಬಳಸಬಹುದು ಆದ್ದರಿಂದ ನಾವು ಇಲ್ಲಿ ಏನು ಮಾಡುತ್ತೇವೆ ಎಂದರೆ s ನ ಈ ಪೂರ್ಣಾಂಕ ಮೌಲ್ಯವು ಒಳಗೊಂಡಿರುತ್ತದೆ 32 ಬಿಟ್ಗಳಿರುವ 4 ಬೈಟ್ಗಳನ್ನು 2 ಆಗಿ ವಿಭಜಿಸಬಹುದು ಆದ್ದರಿಂದ ನಾವು ಅದನ್ನು 16 ಬಿಟ್ಗಳು ಮತ್ತು 16 ಬಿಟ್ಗಳಾಗಿ ವಿಭಜಿಸುತ್ತೇವೆ ಮತ್ತು ನಂತರ ನಾವು ಮೊದಲ 16 ಬಿಟ್ಗಳನ್ನು ನಂತರ ಎರಡನೇ 16 ಬಿಟ್ಗಳನ್ನು ಭರ್ತಿ ಮಾಡಲು ಈ hn ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅನ್ನು ಬಳಸುತ್ತೇವೆ ಆದ್ದರಿಂದ ಈಗ ನಾವು ಆರಂಭದಲ್ಲಿ 2 ವಿಳಾಸಗಳನ್ನು ಹೊಂದಿದ್ದೇವೆ ಮೊದಲ ವಿಳಾಸ 080496CC ಕಡಿಮೆ 16 ಬಿಟ್ಗಳನ್ನು ಸಂಗ್ರಹಿಸಲು s ನ ವಿಳಾಸವಾಗಿದೆ ಮತ್ತು ಎರಡನೇ ವಿಳಾಸ 080496CE ಹೆಚ್ಚಿನ 16 ಬಿಟ್ಗಳನ್ನು ಸಂಗ್ರಹಿಸಲು s ನ ವಿಳಾಸವಾಗಿದೆ ಆದ್ದರಿಂದ ಈ ರೀತಿಯಲ್ಲಿ 2 ಪವರ್ 32 ಅಥವಾ ಅದಕ್ಕಿಂತ ದೊಡ್ಡದಾದ ದೊಡ್ಡ ಮೌಲ್ಯಗಳನ್ನು ಸಹ printf ಬಳಸಿ ತುಂಬಬಹುದು ಆದ್ದರಿಂದ ಈ ರೀತಿಯಲ್ಲಿ 2 ಪವರ್ 32 ಅಥವಾ ಅದಕ್ಕಿಂತ ಹೆಚ್ಚಿನ ದೊಡ್ಡ ಮೌಲ್ಯಗಳನ್ನು ಈ ಜಾಗತಿಕ ವೇರಿಯಬಲ್ s ಗೆ ಹೊಂದಿಸಬಹುದು printf ನ ದುರ್ಬಲತೆ ಆದ್ದರಿಂದ ನಾವು ಈಗ ನೋಡಿದ ಈ ಎಲ್ಲಾ ಕಾರ್ಯಕ್ರಮಗಳು ಬಿಟ್ಬಕೆಟ್ ರೆಪೊಸಿಟರಿಯಲ್ಲಿ ಲಭ್ಯವಿದೆ ಅದನ್ನು ನಾವು ಈ ಉಪನ್ಯಾಸದ ಪ್ರಾರಂಭದಲ್ಲಿ ತೋರಿಸಬೇಕು ಆದ್ದರಿಂದ ನೀವು ನಿಜವಾಗಿಯೂ ಕೋಡ್ ಅನ್ನು ನೋಡಬಹುದು ಮತ್ತು ಅದನ್ನು ನೀವೇ ಚಲಾಯಿಸಲು ಪ್ರಯತ್ನಿಸಬಹುದು ಎಂದು ನಾನು ಸಲಹೆ ನೀಡುತ್ತೇನೆ ಮತ್ತು ನಿಮ್ಮ ಸಿಸ್ಟಂನಲ್ಲಿ ನಿಜವಾಗಿ ಕಾರ್ಯನಿರ್ವಹಿಸಲು ಕೋಡ್ನಲ್ಲಿ ಕೆಲವು ವಿಷಯಗಳನ್ನು ಬದಲಾಯಿಸಬೇಕಾಗಬಹುದು ಎಂದು ನಾನು ಎಚ್ಚರಿಸಲು ಬಯಸುತ್ತೇನೆ ಪ್ರೋಗ್ರಾಂಗಳು ಕಂಪೈಲ್ ಆಗುವ ವಿಧಾನದಲ್ಲಿ ಸಿಸ್ಟಮ್ ಸ್ವಲ್ಪ ವ್ಯತ್ಯಾಸಗಳನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ನಾವು ಇಲ್ಲಿ ನೋಡುವ ಈ ಪ್ರೋಗ್ರಾಂಗಳು ಪ್ರತಿ LINUX ಸಿಸ್ಟಮ್ನಲ್ಲಿ ನೇರವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ನೀವು ನಿಜವಾಗಿ ಕೆಲಸ ಮಾಡಲು ಇಲ್ಲಿ ಮತ್ತು ಅಲ್ಲಿ ಕೆಲವು ಹೇಳಿಕೆಗಳನ್ನು ಮಾರ್ಪಡಿಸಬೇಕಾಗಬಹುದು